ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು IIoT ಯ ಸುರಕ್ಷತಾ ಅಂಶಗಳನ್ನು ಕೇಂದ್ರೀಕರಿಸಲಿದ್ದೇವೆ ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸವು ವಿಭಿನ್ನ ಭದ್ರತಾ ಸಮಸ್ಯೆಗಳು ಕೈಗಾರಿಕಾ ವಲಯದಲ್ಲಿ ಐಒಟಿಯನ್ನು ಸಂಯೋಜಿಸುವುದರಿಂದ ಉಂಟಾಗುವ ದುರ್ಬಲತೆಗಳು ಉತ್ಪಾದನಾ ಘಟಕಗಳು ಮತ್ತು ಮುಂತಾದವುಗಳ ಮುಖ್ಯಾಂಶವನ್ನು ನೀಡುತ್ತದೆ ಮತ್ತು ಈ ದೋಷಗಳು ಏಕೆ ಉದ್ಭವಿಸುತ್ತವೆ ಮತ್ತು ಮುಖ್ಯ ಸಮಸ್ಯೆಗಳು ಯಾವುವು ಮತ್ತು ಇತ್ಯಾದಿ ಮತ್ತು ಅತ್ಯಂತ ಉನ್ನತ ಮಟ್ಟದಲ್ಲಿ ಅವುಗಳ ಬಗ್ಗೆ ಚರ್ಚೆಗಳನ್ನು ಮುಂದಿಡುವ ಮಾರ್ಗಗಳು ಯಾವುವು ಆದ್ದರಿಂದ ಈ ನಿರ್ದಿಷ್ಟ ಉಪನ್ಯಾಸ ಮತ್ತು ಮುಂದಿನ ದಿನಗಳಲ್ಲಿ ನಾವು ಚರ್ಚಿಸಲಿದ್ದೇವೆ ಆದ್ದರಿಂದ ನಾವು IIoT ಬಗ್ಗೆ ಯೋಚಿಸಿದಾಗ ಆದ್ದರಿಂದ ಐಐಒಟಿ ಕೈಗಾರಿಕಾ ಐಒಟಿ ಆಗಿದ್ದು ಇದನ್ನು ನಾವು ಕಳೆದ ಹಲವಾರು ಉಪನ್ಯಾಸಗಳಲ್ಲಿ ವಿವರವಾಗಿ ನೋಡಿದ್ದೇವೆ ಆದ್ದರಿಂದ ಕೈಗಾರಿಕಾ ಐಒಟಿ ನಾವು ಅದರ ಬಗ್ಗೆ ಮಾತನಾಡುವಾಗ ಮೂಲತಃ ಕೈಗಾರಿಕಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಐಒಟಿಯ ಏಕೀಕರಣವಾಗಿದೆ ಆದ್ದರಿಂದ ಪ್ರತಿ ಕೈಗಾರಿಕಾ ವಲಯವು ತನ್ನದೇ ಆದ ಪ್ರತ್ಯೇಕ ಅವಶ್ಯಕತೆಗಳನ್ನು ಹೊಂದಿದೆ ಆದ್ದರಿಂದ ಈ ವಿಭಿನ್ನ ಉದ್ಯಮದ ವರ್ಟಿಕಲ್ ಲೈನೆಗಳಲ್ಲಿ ಆ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸುವುದು IIoT ಕಾಳಜಿ ವಹಿಸಬೇಕು ಆದ್ದರಿಂದ ಈ ಕೆಲವು ವಿಭಿನ್ನ ಸಮಸ್ಯೆಗಳನ್ನು ನೋಡೋಣ ಆದ್ದರಿಂದ ನಾವು ಐಒಟಿ ಬಗ್ಗೆ ಮಾತನಾಡುವಾಗ ಐಒಟಿ ಮೂಲತಃ ಸಂಪನ್ಮೂಲಗಳ ನಿರ್ಬಂಧದ ಪರಿಸರ ಅಂತರ್ಜಾಲವಾಗಿದೆ ಎಂದು ನಾನು ನಿಮಗೆ ಹೇಳುತ್ತಿದ್ದೆ ಆದ್ದರಿಂದ ಐಒಟಿ ಕಳೆದ ಹಲವಾರು ಉಪನ್ಯಾಸಗಳಲ್ಲಿ ನಾವು ಸಮಯವನ್ನು ಮತ್ತೆ ಮತ್ತೆ ಹೇಳುತ್ತಿದ್ದೇವೆ ಐಐಒಟಿ ಬಗ್ಗೆ ಮರೆತುಬಿಡಿ ಆದರೆ ಸಾಮಾನ್ಯವಾಗಿ ಐಒಟಿ ಕಡಿಮೆ ಬ್ಯಾಂಡ್ವಿಡ್ತ್ನಲ್ಲಿ ಮತ್ತು ಕಡಿಮೆ ಶಕ್ತಿಯುಳ್ಳ ಸಾಧನಗಳು ಕಡಿಮೆ ಕಂಪ್ಯೂಟೇಶನಲ್ ಶಕ್ತಿಯನ್ನು ಹೊಂದಿರುವ ಸಾಧನಗಳು ಶೇಖರಣಾ ಬಫರ್ ಇತ್ಯಾದಿ ಎಲ್ಲವೂ ಹೆಚ್ಚು ನಿರ್ಬಂಧವಾಗಿದೆ ಆದ್ದರಿಂದ ನಮ್ಮಲ್ಲಿ ಅಂತಹ ನಿರ್ಬಂಧದ ವಾತಾವರಣವಿದೆ ನಾವು ಸುರಕ್ಷತೆಯ ಬಗ್ಗೆ ಮಾತನಾಡುವಾಗ ಈಗ ನಿಮಗೆ ತಿಳಿದಿದೆ ಏಕೆಂದರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಈಗಾಗಲೇ ಭದ್ರತೆಯು ಮೂಲತಃ ಹಲವಾರು ವಿಭಿನ್ನ ಸುರಕ್ಷತಾ ಪರಿಹಾರಗಳಿವೆ ಎಂದು ತಿಳಿದಿದೆ ಆದ್ದರಿಂದ ಐಒಟಿಗೆ ವಿಶೇಷವಾಗಿ ಸುರಕ್ಷತೆಯು ಉತ್ತಮವಾಗಿ ಸಂಶೋಧಿಸಲ್ಪಟ್ಟಿದೆ ಸುರಕ್ಷತೆಯ ವಿಭಿನ್ನ ಅಂಶಗಳನ್ನು ಪರಿಗಣಿಸಿ ಹಲವಾರು ವಿಭಿನ್ನ ಭದ್ರತಾ ಪರಿಹಾರಗಳಿವೆ ಸಿಸ್ಟಮ್ ಸೆಕ್ಯೂರಿಟಿ ಮಾಹಿತಿ ಸೆಕ್ಯೂರಿಟಿ ಬಹಳಷ್ಟು ಕೃತಿಗಳು ಲಭ್ಯವಿದೆ ವಿಭಿನ್ನ ಅಲ್ಗಾರಿತಮ್ ಪ್ರಸ್ತಾಪಿಸಲಾಗಿದೆ ಅಲ್ಗಾರಿತಮ್ ಯಾವುವುವೆಂದರೆ ಆರ್ಎಸ್ಎ ಡಿಫಿ ಹೆಲ್ಮನ್ಡಿಜಿಟಲ್ ಸರ್ಟಿಫಿಕೇಟ್ ಡಿಜಿಟಲ್ ಸಿಗ್ನೇಚರ್ ವಿಭಿನ್ನ ಸೆಕ್ಯೂರಿಟಿ ಕ್ರಮಗಳು ಇವುಗಳನ್ನು ಮುಖ್ಯವಾಗಿ ರಿಸೋರ್ಸ್ ಎನ್ವಿರಾನ್ಮೆಂಟ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ಯಾವುದೇ ರೆಸೋರ್ಸ್ನಗಳ ನಿರ್ಬಂಧಗಳಿಲ್ಲ ಈಗ ನಾವು ಸಾಮಾನ್ಯವಾಗಿ ವೈರ್ಲೆಸ್ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡುವಾಗ ವೈರ್ಲೆಸ್ ನೆಟ್ವರ್ಕ್ಗಳು ನಾವು ಟ್ರಡಿಷನಲ್ ವೈರ್ಲೆಸ್ ನೆಟ್ವರ್ಕ್ಗಳಾದ ಸೆಲ್ಯುಲಾರ್ ನೆಟ್ವರ್ಕ್ಗಳು ಮತ್ತು ವೈ ಫೈ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತೇವೆ ಇವುಗಳು ತಂತಿಯ ಪ್ರತಿರೂಪಗಳ ಮೇಲೆ ಕೆಲವು ಹೆಚ್ಚುವರಿ ಸುಭೇದ್ಯಗಳನ್ನು ಹೊಂದಿವೆ ಆದರೆ ಇನ್ನೂ ಇವು ಹೆಚ್ಚು ರಿಸೋರ್ಸಸ್ ನಿರ್ಬಂಧದ ಜಾಲಗಳಲ್ಲ ಆದ್ದರಿಂದ ಸಾಧನಗಳು ಹೆಚ್ಚು ಸಂಪನ್ಮೂಲ ನಿರ್ಬಂಧವನ್ನು ಹೊಂದಿಲ್ಲ ಆದರೆ ನೀವು ಐಒಟಿ ಸಾಧನಗಳ ಬಗ್ಗೆ ಮಾತನಾಡುವಾಗ ಈ ಸಾಧನಗಳು ಹೆಚ್ಚು ರಿಸೋರ್ಸ್ ನಿರ್ಬಂಧದ ಎನ್ವಿರೋನ್ಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿವೆ ನಾನು ನಿಮಗೆ ಹೇಳೀರ್ವ ಎಲ್ಲಾ ರೀತಿಯ ನಿರ್ಬಂಧಗಳು ಆದ್ದರಿಂದ ಈ ನಿರ್ಬಂಧಗಳು ಈ ಐಒಟಿ ರೆಸೋರ್ಸ್ಸ್ ನಿರ್ಬಂಧ ಸಾಧನಗಳಿಗೆ ಅನ್ವಯಿಸುತ್ತವೆ ಆದ್ದರಿಂದ ಒಂದು ವಿಷಯವೆಂದರೆ ಐಒಟಿ ಪ್ರಾಥಮಿಕವಾಗಿ ಸಾಧನಗಳು ಆದರೆ ಇವುಗಳು ವೈರ್ಲೆಸ್ ಸಾಧನಗಳಲ್ಲಾ ಆದ್ದರಿಂದ ಅವು ವೈರ್ಲೆಸ್ ಎನ್ವಿರ್ನೋಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತವೆ ಎರಡನೆಯದಾಗಿ ಅವು ರಿಸೋರ್ಸಸ್ ನಿರ್ಬಂಧಿತವಾಗಿವೆ ಮತ್ತು ನಾವು IIoT ಬಗ್ಗೆ ಮಾತನಾಡುವಾಗ ಮೂಲತಃ ನಾವು ಮಾತನಾಡುತ್ತಿರುವುದು ಈ ಐಒಟಿ ವ್ಯವಸ್ಥೆಗಳನ್ನು ಉತ್ಪಾದನಾ ವಲಯಕ್ಕೆ ಅಥವಾ ಕೈಗಾರಿಕಾ ವಲಯಕ್ಕೆ ಸೇರಿಸುವುದು ಈಗ ಕೈಗಾರಿಕಾ ವಲಯವು ತನ್ನದೇ ಆದ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಮೂಲತಃ ಐಒಟಿಯೊಂದಿಗೆ ಈಗಾಗಲೇ ಅಸ್ತಿತ್ವದಲ್ಲಿದ್ದ ದೋಷಗಳ ಪಟ್ಟಿಗೆ ಸೇರಿಸುತ್ತದೆ ಆದ್ದರಿಂದ ಕೈಗಾರಿಕಾ ವಲಯದಲ್ಲಿ ಐಒಟಿಯ ಈ ಅನುಷ್ಠಾನದಿಂದಾಗಿ ಹೆಚ್ಚುವರಿ ದೋಷಗಳು ಅಸ್ತಿತ್ವದಲ್ಲಿವೆ ಕೆಲವು ಹೆಚ್ಚುವರಿ ದೋಷಗಳಿವೆ ಆದ್ದರಿಂದ ಈ ಎಲ್ಲಾ ರೀತಿಯ ದೋಷಗಳನ್ನು ನೀವು ಹೇಗೆ ಎದುರಿಸಲಿದ್ದೀರಿ ವಿವಿಧ ರೀತಿಯ ದಾಳಿಗಳು ಯಾವುವು ಮತ್ತು ವಿಭಿನ್ನ ಪರಿಹಾರಗಳು ಯಾವುವು ಎಂಬುದು ಐಐಒಟಿಯಲ್ಲಿ ಸುರಕ್ಷತೆಗೆ ಸಂಬಂಧಿಸಿದೆ ಆದ್ದರಿಂದ ಹಿಂತಿರುಗಿ ನಾವು ರಿಸೋರ್ಸ್ ನಿರ್ಬಂಧದ ಎನ್ವಿರಾನ್ಮೆಂಟ್ನ ಬಗ್ಗೆ ಮಾತನಾಡುತ್ತಿದ್ದೇವೆ ಸಾಧನಗಳು ಹೆಚ್ಚು ರಿಸೋರ್ಸಸ್ ನಿರ್ಬಂಧ ಎನರ್ಜಿ ನಿರ್ಬಂಧ ಪ್ರೊಸೆಸಿಂಗ್ ಪವರ್ ನಿರ್ಬಂಧ ಬಫರ್ ನಿರ್ಬಂಧ ಮತ್ತು ಸಂಪನ್ಮೂಲ ನಿರ್ಬಂಧಗಳು ನಾವು ಯೋಚಿಸಬಹುದಾದ ಎಲ್ಲಾ ರೀತಿಯ ಗಣಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದವುಗಳಾಗಿವೆ ಜೊತೆಗೆ ಈ ಐಒಟಿ ಸಾಧನಗಳು ಕಡಿಮೆ ಬ್ಯಾಂಡ್ವಿಡ್ತ್ ಚಾನಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ವಿಶಿಷ್ಟವಾಗಿ ಕಡಿಮೆ ಬ್ಯಾಂಡ್ವಿಡ್ತ್ ವೈರ್ಲೆಸ್ ಚಾನಲ್ಗಳು ಮತ್ತು ಈ ಎಲ್ಲಾ ವಿಭಿನ್ನ ರೀತಿಯ ಸಂವಹನ ವೈರ್ಲೆಸ್ ಸಂವಹನ ಐಒಟಿಗೆ ಅನ್ವಯವಾಗುವ ತಂತಿ ಸಂವಹನ ಇವುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಮತ್ತು ತಮ್ಮದೇ ಆದ ವಿಭಿನ್ನ ವೈಶಿಷ್ಟ್ಯಗಳೊಂದಿಗೆ ನಿರೂಪಿಸಲ್ಪಟ್ಟಿರುವ ಈ ವಿಭಿನ್ನವಾದವುಗಳನ್ನು ನಾವು ಯಾವಾಗಲೂ ನೋಡಿದ್ದೇವೆ ನೀವು ಸ್ವಲ್ಪ ಆಳವಾಗಿ ಯೋಚಿಸಿದರೆ ಅವುಗಳು ಆಕಾರ ತಿಳಿಯುತ್ತದೆ ಅವುಗಳು ತಮ್ಮದೇ ಆದ ವಿಭಿನ್ನ ವುಲ್ನೇರಬಿಲಿಟಿಸ್ ತೋರುತ್ತವೆ ಮೊದಲನೆಯದಾಗಿಇಲ್ಲಿ ಸೆಕ್ಯೂರಿಟಿ ದಾಳಿಗಳು ಸಂಭವಿಸಬಹುದು ಎರಡನೆಯ ವಿಷಯವೆಂದರೆ ನಾವು ಈಗ ಐಒಟಿ ಜಗತ್ತಿನ ಬಗ್ಗೆ ಮಾತನಾಡುತ್ತಿದ್ದೇವೆ ಏಕರೂಪದ ಎನ್ವಿರಾನ್ಮೆಂಟ್ ವೈವಿಧ್ಯಮಯ ಡೆವಿಸ್ಸ್ಗಳ ಬಗ್ಗೆ ಅಲ್ಲ ವಿಭಿನ್ನ ಮಾನದಂಡಗಳನ್ನು ಅನುಸರಿಸುವ ಡಿವೈಸ್ಗಳು ವಿಭಿನ್ನ ವೆಂಡೋರ್ಸ್ಗಳು ಹಲವು ತಂತ್ರಜ್ಞಾನವನ್ನು ಬಳಸಿ ಡಿವೈಸ್ಗಳ್ಳನ್ನು ತಯಾರಿಸುತ್ತಾರೆ ಈ ಡಿವೈಸ್ಗಳು ಹೆಚ್ಚು ಸಂಸ್ಕರಣಾ ಸಾಮರ್ಥ್ಯವನ್ನು ಮತ್ತು ಸ್ಟೋರೇಜ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಆದ್ದರಿಂದ ಇವುಗಳು ಹೆಚ್ಚು ವೈವಿಧ್ಯಮಯ ಸಾಧನಗಳಾಗಿವೆ ವಿಭಿನ್ನ ಸ್ವಾಮ್ಯದ ಮಾನದಂಡಗಳನ್ನು ಅನುಸರಿಸುತ್ತವೆ ವಿಭಿನ್ನ ವೈವಿಧ್ಯಮಯ ನೆಟ್ವರ್ಕ್ ಪ್ರೋಟೋಕಾಲ್ಗಳು ಮತ್ತು ಇತರ ಪ್ರೋಟೋಕಾಲ್ಗಳನ್ನು ಅನುಸರಿಸುತ್ತವೆ ಆದ್ದರಿಂದ ನಮ್ಮಲ್ಲಿ ಹೆಚ್ಚು ಸಂಕೀರ್ಣವಾದ ವೈವಿಧ್ಯಮಯ ವಾತಾವರಣವಿದೆ ಎಂದು ನೀವು ನೋಡುತ್ತೀರಿ ಅದು ಈಗಾಗಲೇ IIoT ಯೊಂದಿಗೆ ಅಸ್ತಿತ್ವದಲ್ಲಿರಬಹುದಾದ ವಿಭಿನ್ನ ದೋಷಗಳನ್ನು ಕೂಡ ಸೇರಿಸುತ್ತದೆ ಮೂರನೆಯದು ಈ ಎಲ್ಲಾ ವುಲ್ನೇರಬಿಲಿಟಿಸ್ಗಳು ವೈರ್ಲೆಸ್ ಸ್ವಭಾವ ಮತ್ತು ಮುಂತಾದವುಗಳಿಂದಾಗಿ ಈ ವ್ಯವಸ್ಥೆಗಳು ದೊಡ್ಡ ಆಕ್ರಮಣ ಮೇಲ್ಮೈಗಳಿಗೆ ಒಡ್ಡಿಕೊಳ್ಳುತ್ತವೆ ಆದ್ದರಿಂದ ದೊಡ್ಡ ಆಕ್ರಮಣ ಮೇಲ್ಮೈ ಎಂದರೆ ಕೈಗಾರಿಕಾ ವ್ಯವಸ್ಥೆಗಳೊಂದಿಗೆ ಸಂಯೋಜಿಸಲ್ಪಟ್ಟ ಈ ಐಒಟಿ ವ್ಯವಸ್ಥೆಗಳಲ್ಲಿ ಅಸ್ತಿತ್ವದಲ್ಲಿರುವ ದುರ್ಬಲತೆಗಳ ವೈವಿಧ್ಯಮಯ ಸ್ವರೂಪದಿಂದಾಗಿ ಅನೇಕ ರೀತಿಯ ದಾಳಿಗಳು ಸಾಧ್ಯವಿದೆ ಆದ್ದರಿಂದ ವಿಭಿನ್ನ ರೀತಿಯ ಬೆದರಿಕೆಗಳಿವೆ ಹೆಚ್ಚುವರಿಯಾಗಿ IIoT ವ್ಯವಸ್ಥೆಗಳಲ್ಲಿ ವಿವಿಧ ರೀತಿಯ ಕೈಗಾರಿಕಾ ಅಪಾಯಗಳು ಈ ಅಪಾಯಗಳು ಯಂತ್ರೋಪಕರಣಗಳ ಕಾರಣದಿಂದಾಗಿ ಮತ್ತು ಹ ಸಾಧನದ ಅಸಮರ್ಪಕ ಕಾರ್ಯಗಳು ನೆಟ್ವರ್ಕ್ಗಳ ಅಸಮರ್ಪಕ ಕ್ರಿಯೆ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿನ ದೋಷದಿಂದಾಗಿ ಕೈಗಾರಿಕಾ ವಲಯದಲ್ಲಿ ಮಾನವ ಮಾಡುವ ತಪ್ಪುಗಳು ಬಹಳ ಮುಖ್ಯ ಆದ್ದರಿಂದ ಮಾನವ ದೋಷಗಳು ಕೈಗಾರಿಕಾ ಅಪಘಾತಗಳು ಸೂಕ್ಷ್ಮ ಡೇಟಾವನ್ನು ಬಹಿರಂಗಪಡಿಸುವುದು ಅಡ್ಡಿಪಡಿಸಿದ ಕಾರ್ಯಾಚರಣೆಗಳು ಮತ್ತು ಮುಂತಾದ ಅಪಾಯಗಳಿವೆ ಆದ್ದರಿಂದ ಒಂದು ವಿಶಿಷ್ಟವಾದ IIoT ಪರಿಸರದಲ್ಲಿ ನಾವು ಕೇವಲ IoT ಬಗ್ಗೆ ಮಾತನಾಡುವುದಿಲ್ಲ ಎಂದು ನೀವು ನೋಡಬಹುದು ನಾವು ಕೇವಲ ಸಾಧನಗಳು ನೆಟ್ವರ್ಕ್ಗಳು ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುವುದಿಲ್ಲ ನಾವು ಕೇವಲ ಸಂಪರ್ಕದ ಬಗ್ಗೆ ಮಾತನಾಡುವುದಿಲ್ಲ ನಾವು ಕೈಗಾರಿಕಾ ಯಂತ್ರೋಪಕರಣಗಳು ಮತ್ತು ಅವುಗಳ ಕಾರ್ಯಾಚರಣೆಗಳು ಮತ್ತು ಈ ಕೈಗಾರಿಕಾ ಸ್ಥಾವರಗಳಲ್ಲಿ ಈ ಕಡಿಮೆ ವಿದ್ಯುತ್ ಸಂಪನ್ಮೂಲ ನಿರ್ಬಂಧ ಸಾಧನಗಳ ಏಕೀಕರಣದಿಂದಾಗಿ ಬರುವ ಹೆಚ್ಚುವರಿ ಅಪಾಯಗಳು ಅಥವಾ ದುರ್ಬಲತೆಗಳ ಬಗ್ಗೆಯೂ ಮಾತನಾಡುತ್ತಿದ್ದೇವೆ ಆದ್ದರಿಂದ IIoT ಗೆ ಸಂಬಂಧಿಸಿದಂತೆ ಮೂಲಭೂತ ಭದ್ರತಾ ಗುರಿಗಳು 1 ಆದ್ದರಿಂದ ಲಭ್ಯತೆ ಎಂದರೆ ಅಧಿಕೃತ ಬಳಕೆದಾರರು ಮಾತ್ರ ಡೇಟಾಗೆ ಪ್ರವೇಶವನ್ನು ಪಡೆಯಬಹುದು ಆದರೆ ಡೇಟಾ ಅಗತ್ಯವಿದ್ದಾಗಲೆಲ್ಲಾ ಅವರು ಪ್ರವೇಶವನ್ನು ಪಡೆಯಬೇಕು ಯಾವುದೇ ಬೆದರಿಕೆ ಇದೆಯೇ ಅಥವಾ ಯಾವುದೇ ರೀತಿಯ ವೈಫಲ್ಯವಿದೆಯೇ ಎಂಬುದನ್ನು ಲೆಕ್ಕಿಸದೆ ಸಮಗ್ರತೆಯುಇಂಟೆಗ್ರಿಟಿ IIoT ಭದ್ರತೆಯ 2 ನೇ ಗುರಿಯಾಗಿದೆ ಸಮಗ್ರತೆಯು ಮೂಲತಃ ಅದರ ಬಗ್ಗೆ ಮಾತನಾಡುತ್ತದೆ ಡೇಟಾವನ್ನು ಸ್ವೀಕರಿಸುವವರಿಂದ ಸ್ವೀಕರಿಸುವ ಹಂತದವರೆಗೆ ಡೇಟಾವನ್ನು ಕಳುಹಿಸಲಾಗಿದೆ ಡೇಟಾದ ವಿಷಯಗಳು ಡೇಟಾದ ಸ್ವರೂಪ ಒಟ್ಟಾರೆಯಾಗಿ ಡೇಟಾ ಬದಲಾಗಿಲ್ಲ ಆದ್ದರಿಂದ ಮೂಲತಃ ಕಳುಹಿಸಲಾದ ಡೇಟಾವನ್ನು ರಿಸೀವರ್ನಲ್ಲಿ ಒಂದೇ ರೀತಿಯಲ್ಲಿ ಸ್ವೀಕರಿಸಲಾಗುತ್ತದೆ ಆದ್ದರಿಂದ ಅದು ಸಮಗ್ರತೆ 3 ನೇ ಗೌಪ್ಯತೆಕಾಂಫಿಡೆಂಟಿಯಾಲಿಟಿ ಗೌಪ್ಯತೆ ಮೂಲತಃ ಉದ್ದೇಶಿತ ಬಳಕೆದಾರರಿಗೆ ಮಾತ್ರ ಡೇಟಾಗೆ ಪ್ರವೇಶವನ್ನು ಪಡೆಯುತ್ತದೆ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಉದ್ದೇಶಿತ ಬಳಕೆದಾರರಿಗೆ ಮಾತ್ರ ಡೇಟಾದಿಂದ ಮೌಲ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಇತರ ಎಲ್ಲರಿಗೂ ಡೇಟಾ ಲಭ್ಯವಾಗುವುದಿಲ್ಲ ಅಥವಾ ಯಾವುದೇ ಅವಕಾಶದಿಂದ ಲಭ್ಯವಾಗಿದ್ದರೆ ಡೇಟಾವು ಯಾವುದೇ ಪ್ರಯೋಜನವಾಗುವುದಿಲ್ಲ ಈಗ IIoT ವ್ಯವಸ್ಥೆಗಳು ವಿಶ್ವಾಸಾರ್ಹವಾಗಿರಬೇಕು ನಾವು ಮಾತನಾಡುವಾಗ ವಿಶ್ವಾಸಾರ್ಹತೆ ವಿಭಿನ್ನ ಅಂಶಗಳನ್ನು ಹೊಂದಿದೆ ಭದ್ರತೆಗೆ ಸಂಬಂಧಿಸಿದಂತೆ ವಿಶ್ವಾಸಾರ್ಹತೆ ನಾನು ಕಳೆದ ಕೆಲವು ನಿಮಿಷಗಳಲ್ಲಿ ಮಾತನಾಡುತ್ತಿದ್ದೇನೆ ಗೌಪ್ಯತೆಗೆ ಸಂಬಂಧಿಸಿದಂತೆ ವಿಶ್ವಾಸಾರ್ಹತೆ ಇದರರ್ಥ ಅದರ ನಿಜವಾದ ಸ್ವೀಕರಿಸುವವರಿಗೆ ಡೇಟಾ ಮಾತ್ರ ಲಭ್ಯವಾಗುತ್ತದೆ ಡೇಟಾದ ಗೌಪ್ಯತೆಯನ್ನು ನಿರ್ಬಂಧಿಸಬೇಕು ಡೇಟಾಗೆ ಪ್ರವೇಶವನ್ನು ನಿರ್ಬಂಧಿಸಬೇಕು ಉದ್ದೇಶಿತ ಸ್ವೀಕರಿಸುವವರು ಮಾತ್ರ ಅದಕ್ಕೆ ಪ್ರವೇಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇತರರು ಸಾಧ್ಯವಾಗಬಾರದು ಡೇಟಾದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ವಿಶ್ವಾಸಾರ್ಹತೆ ಬಹಳ ಮುಖ್ಯ ಆದ್ದರಿಂದ ಮೂಲತಃ ವಿಶ್ವಾಸಾರ್ಹತೆಯು ನಿಗದಿತ ಅವಧಿಗೆ ಸರಿಯಾಗಿ ಹೇಳಲಾದ ಷರತ್ತುಗಳನ್ನು ಸರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಖಚಿತಪಡಿಸುತ್ತದೆ ಸ್ಥಿತಿಸ್ಥಾಪಕತ್ವವು ಬಹಳ ಮುಖ್ಯವಾಗಿದೆ ಇದು ಮೂಲತಃ ವ್ಯವಸ್ಥೆಯು ಕ್ರಿಯಾತ್ಮಕ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಲು ಸಮರ್ಥವಾಗಿದೆ ಎಂದು ಖಚಿತಪಡಿಸುತ್ತದೆ ವಿರೋಧಿಗಳ ಸ್ವರೂಪಅಟ್ಟಾಕ್ರ್ಸ್ ಐಡೆಂಟಿಟಿ ಬದಲಾದರೆ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಮತ್ತು ಸುರಕ್ಷತೆ ಸುರಕ್ಷತೆ ವಿಶೇಷವಾಗಿ ಕೈಗಾರಿಕಾ ಐಒಟಿಯ ಪ್ರಮುಖ ಗುಣಲಕ್ಷಣಗಳಾಗಿವೆ ಸುರಕ್ಷತೆ ಮೂಲತಃ ಬಳಸುತ್ತಿರುವ ಯಂತ್ರೋಪಕರಣಗಳು ಬಳಸುತ್ತಿರುವ ಸಾಧನಗಳು ಯಾವುದೇ ಅಪಾಯಗಳನ್ನುಂಟುಮಾಡುವುದಿಲ್ಲ ಅಥವಾ ಬಳಕೆದಾರರಿಗೆ ನೋವನ್ನುಂಟುಮಾಡುವುದಿಲ್ಲ ಅಥವಾ ಗಾಯಗೊಳಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ವಿಶ್ವಾಸಾರ್ಹತೆಯ ಸುರಕ್ಷತಾ ಅಂಶವಾಗಿರುವ ಯಾವುದೇ ಅಪಾಯಗಳು ಮತ್ತು ಗಾಯಗಳನ್ನು ಉಂಟುಮಾಡದೆ ಯಂತ್ರೋಪಕರಣಗಳ ಸಾಧನ ಮತ್ತು ಜನರ ಸುರಕ್ಷಿತ ಕಾರ್ಯಾಚರಣೆಗಳು ಆದ್ದರಿಂದ ಐಐಒಟಿಯಲ್ಲಿ ಸುರಕ್ಷತೆ ಸಾಂಪ್ರದಾಯಿಕ ಐಒಟಿಗಿಂತ ಕೆಲವು ವಿಶಿಷ್ಟ ಗುಣಲಕ್ಷಣಗಳಿವೆ ಆದ್ದರಿಂದ ನಾವು ಐಐಒಟಿ ಬಗ್ಗೆ ಮಾತನಾಡುವಾಗ ಹಿಂದಿನ ಉಪನ್ಯಾಸವೊಂದರಲ್ಲಿ ನಾವು ಚರ್ಚಿಸಿದಂತೆ ನಾವು ಸಾಮಾನ್ಯವಾಗಿ ಉನ್ನತ ತಂತ್ರಜ್ಞಾನದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಕಾರ್ಯಾಚರಣೆಯ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುವ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಈ ಕಾರ್ಯಾಚರಣೆಯ ತಂತ್ರಜ್ಞಾನ ಘಟಕವು ಕೈಗಾರಿಕಾ ವಲಯದ ವಿಶಿಷ್ಟ ಲಕ್ಷಣವಾಗಿದೆ ಆದ್ದರಿಂದ ಈ ಕಾರ್ಯಾಚರಣೆಯ ತಂತ್ರಜ್ಞಾನವು ಸಾಂಪ್ರದಾಯಿಕ ಐಒಟಿಯಿಂದ ಸಾಂಪ್ರದಾಯಿಕ ಮಾಹಿತಿ ತಂತ್ರಜ್ಞಾನದೊಂದಿಗೆ ಈ ಎರಡರ ಏಕೀಕರಣವು ಐಐಒಟಿಯ ವಿಶಿಷ್ಟ ಲಕ್ಷಣವಾಗಿದೆ ಸಾಂಪ್ರದಾಯಿಕ ಭದ್ರತಾ ತಂತ್ರಗಳು ಐಟಿಗಾಗಿ ಸ್ವತಂತ್ರವಾಗಿ ಕೆಲಸ ಮಾಡುವುದು ಮತ್ತು ಸಾಂಪ್ರದಾಯಿಕ ಉತ್ಪಾದನಾ ಘಟಕಗಳಲ್ಲಿ ಒಟಿಯಿಂದ ಸ್ವತಂತ್ರವಾಗಿ ಕೆಲಸ ಮಾಡುವುದು ಹೆಚ್ಚು ಅನ್ವಯಿಸುವುದಿಲ್ಲ ಆದ್ದರಿಂದ ನಾವು ಐಟಿ ಮತ್ತು ಒಟಿ ಸ್ವತಂತ್ರ ಕಾರ್ಯಾಚರಣೆಯ ಬಗ್ಗೆ ಮಾತನಾಡುವುದಿಲ್ಲ ಇದು ಐಟಿ ಮತ್ತು ಒಟಿ ಕೈಯಲ್ಲಿ ಕೆಲಸ ಮಾಡುವ ವಾತಾವರಣವಾಗಿದೆ ಮತ್ತು ಅಲ್ಲಿಯೇ ಐಟಿ ಮತ್ತು ಒಟಿ ಎರಡರ ಅವಶ್ಯಕತೆಗಳನ್ನು ನಾವು ಪರಿಗಣಿಸಬೇಕಾಗಿದೆ ಮತ್ತು ಸಂವಾದಕ್ಕಾಗಿ ಆ ಒಮ್ಮುಖದ ಗುಂಪಿಗೆ ನಾವು ಭದ್ರತಾ ಕಾರ್ಯವಿಧಾನಗಳನ್ನು ತರಬೇಕಾಗಿದೆ ಆದ್ದರಿಂದ ಐಟಿ ಮತ್ತು ಒಟಿಯಿಂದ ವೈಶಿಷ್ಟ್ಯಗಳನ್ನು ಸಂಯೋಜಿಸುವುದು ಸಹ ಸಾಧ್ಯವಿಲ್ಲ ಮತ್ತು ಅಪೇಕ್ಷಣೀಯವಲ್ಲ ಆದ್ದರಿಂದ ಒಟ್ಟಾರೆಯಾಗಿ ಐಐಒಟಿಯಲ್ಲಿನ ಸುರಕ್ಷತೆಯ ಅವಶ್ಯಕತೆಗಳನ್ನು ಪೂರೈಸಲು ಐಟಿ ಅಥವಾ ಒಟಿ ಒಮ್ಮುಖದ ಅವಶ್ಯಕತೆಗಳನ್ನು ಹೊಂದಲು ಮಾಹಿತಿ ಸುರಕ್ಷತೆ ಮತ್ತು ಸಾಧನ ಸುರಕ್ಷತೆಯನ್ನು ಒಟ್ಟಿಗೆ ಪರಿಗಣಿಸಬೇಕಾಗುತ್ತದೆ ಹೆಚ್ಚುವರಿಯಾಗಿ ನಿಯಂತ್ರಕ ಚೌಕಟ್ಟನ್ನು ಸಹ ನಾವು ಪರಿಗಣಿಸಬೇಕಾಗಿದೆ ಅಸ್ತಿತ್ವದಲ್ಲಿರುವ ನಿಯಂತ್ರಕ ಮಾನದಂಡಗಳು ಏಕೆಂದರೆ ಸುರಕ್ಷತೆಗಾಗಿ ಪರಿಗಣಿಸಬೇಕಾದ ನಿಯಂತ್ರಕ ಸಮಸ್ಯೆಗಳು ಸಹ ಬಹಳ ಮುಖ್ಯ ನಿಯಂತ್ರಕ ಮಾನದಂಡಗಳು ಬಹಳ ಮುಖ್ಯ ಏಕೆಂದರೆ ನೀವು ಸರಿಯಾದ ನಿಯಂತ್ರಕ ಮಾನದಂಡಗಳನ್ನು ಪರಿಗಣಿಸದಿದ್ದರೆ ಕೆಲವು ದೋಷಗಳು ಬರಬಹುದು ನಿಯಂತ್ರಕ ಮಾನದಂಡದೊಂದಿಗೆ ಈ ವ್ಯವಸ್ಥೆಗಳನ್ನು ಅನುಸರಿಸದ ಕಾರಣ ಕೆಲವು ದಾಳಿಗಳು ನುಸುಳಬಹುದು ಆದ್ದರಿಂದ ನಮ್ಮ ಐಐಒಟಿಯಲ್ಲಿ ಸುರಕ್ಷತೆಯ ಈ ವಿಶಿಷ್ಟ ಅಂಶಗಳು ಇವು ಆದ್ದರಿಂದ ನಾನು ಐಟಿ ಮತ್ತು ಒಟಿ ಭದ್ರತೆಯ ಅವಶ್ಯಕತೆಯ ಬಗ್ಗೆ ಸಾಕಷ್ಟು ಮಾತನಾಡುತ್ತಿದ್ದೇನೆ ಎರಡೂ ರೀತಿಯ ಅವಶ್ಯಕತೆಗಳನ್ನು ಪರಿಗಣಿಸಬೇಕಾಗುತ್ತದೆ ಎಂದು ನಾವು ನೋಡಿದ್ದೇವೆ ಐಟಿ ಘಟಕಗಳೊಂದಿಗೆ ಸಂಯೋಜಿಸಲ್ಪಟ್ಟ ಒಟಿಗಾಗಿ ಸುರಕ್ಷತೆಯು ಪರಿಗಣಿಸಬೇಕಾದ ಸಂಗತಿಯಾಗಿದೆ ಆದರೆ ಇದನ್ನು ಹೆಚ್ಚಾಗಿ ನಿರ್ಲಕ್ಷಿಸಲಾಗುತ್ತದೆ ಆದ್ದರಿಂದ ಜನರು ಐಐಒಟಿ ಬಗ್ಗೆ ಮಾತನಾಡುವಾಗಲೆಲ್ಲಾ ಅವರು ಐಒಟಿ ಭದ್ರತೆಯ ಬಗ್ಗೆ ಐಟಿ ಮತ್ತು ಒಟಿ ಭದ್ರತೆಯ ಬಗ್ಗೆ ಯೋಚಿಸುವುದಿಲ್ಲ ಆದ್ದರಿಂದ ನಾವು IIoT ಸುರಕ್ಷತೆಯ ಬಗ್ಗೆ ಮಾತನಾಡುವಾಗ ಪರಿಗಣಿಸಬೇಕಾದ ಪ್ರಮುಖ ಅವಶ್ಯಕತೆಯಾಗಿದೆ ಆದ್ದರಿಂದ ಪ್ರಸ್ತುತ ಐಒಟಿ ಅವಶ್ಯಕತೆಗಳನ್ನು ಪೂರೈಸಲು ಲಭ್ಯವಿರುವ ಪ್ರಸ್ತುತ ಭದ್ರತಾ ವಿನ್ಯಾಸಗಳು ಹೆಚ್ಚಾಗಿ ಐಟಿ ಕೇಂದ್ರಿತವಾಗಿವೆ ಈ ಐಟಿ ಒಟಿ ಒಮ್ಮುಖದ ಬಗ್ಗೆ ನಾವು ಮಾತನಾಡುವಾಗ ಐಪಿ ಟಿಸಿಪಿ ಎಚ್ಟಿಟಿಪಿ ಯಂತಹ ಪ್ರಸಿದ್ಧ ಸಂವಹನ ಪ್ರೋಟೋಕಾಲ್ಗಳನ್ನು ಹೊಂದಿರುವ ಕ್ಲೈಂಟ್ ಸರ್ವರ್ ಮಾದರಿಯ ಭದ್ರತಾಗಳು ಇನ್ನು ಮುಂದೆ ಐಐಒಟಿಗೆ ಮಾನ್ಯವಾಗಿಲ್ಲ ಆದ್ದರಿಂದ ಸಾಂಪ್ರದಾಯಿಕ ನೆಟ್ವರ್ಕ್ಗಳಿಗಾಗಿ ಸಾಂಪ್ರದಾಯಿಕ ವೈರ್ಲೆಸ್ ನೆಟ್ವರ್ಕ್ಗಳಿಗಾಗಿ ಇರುವ ಪ್ರಸಿದ್ಧ ದಾಳಿಗಳು ಮತ್ತು ದಾಳಿ ಮಾದರಿಗಳು ಈ ರೀತಿಯ ಐಟಿ ಒಟಿ ಒಮ್ಮುಖ ಪರಿಸರಕ್ಕೆ ಪರಿಗಣಿಸಲು ಸಾಕಾಗುವುದಿಲ್ಲ ಆದ್ದರಿಂದ OT ಯೊಂದಿಗೆ IT ಯ ಈ ನಿರ್ದಿಷ್ಟ ಏಕೀಕರಣದಿಂದಾಗಿ ಅಸ್ತಿತ್ವದಲ್ಲಿರಬಹುದಾದ ಬೇರೆ ಬೇರೆ ಆಕ್ರಮಣ ಸಾಧ್ಯತೆಗಳನ್ನು ಸಹ ನೀವು ಕಂಡುಹಿಡಿಯಬೇಕು ಒಟಿ ವ್ಯವಸ್ಥೆಗಳು ಪರಂಪರೆ ಭೌತಿಕ ಭದ್ರತೆ ರಕ್ಷಣೆಗಳನ್ನು ಮಾತ್ರ ನಿಯೋಜಿಸುತ್ತವೆ ಮತ್ತು ಐಟಿ ಸಾಂಪ್ರದಾಯಿಕ ಐಟಿ ಕೇಂದ್ರಿತ ಸಲಕರಣೆಗಳ ಅಗತ್ಯತೆಗಳನ್ನು ಮಾತ್ರ ಪೂರೈಸುತ್ತದೆ ಆದ್ದರಿಂದ ಹೆಚ್ಚಿನ ಕೈಗಾರಿಕೆಗಳಲ್ಲಿ ಪ್ರತ್ಯೇಕವಾದ ಒಟಿ ನೆಟ್ವರ್ಕ್ಗಳಿಗೆ ಹಳತಾದ ಭದ್ರತಾ ಮುನ್ಸೂಚನೆ ಇದೆ ಆದ್ದರಿಂದ ಐಟಿ ಮತ್ತು ಒಟಿ ಎರಡರ ಅವಶ್ಯಕತೆಗಳನ್ನು ಪೂರೈಸಲು ನಾವು ಸಮಗ್ರ ಪರಿಹಾರವನ್ನು ತರಬೇಕಾಗಿದೆ ಆದ್ದರಿಂದ ನಾನು ಮೊದಲು ಪ್ರಸ್ತಾಪಿಸಿದ್ದನ್ನು ಒಟ್ಟಾರೆಯಾಗಿ ಅರ್ಥಮಾಡಿಕೊಳ್ಳಲು ಮೊದಲು ಪ್ರಯತ್ನಿಸೋಣ ಎಂದು ಹೇಳಿದ ನಂತರ ಆದ್ದರಿಂದ ಐಐಒಟಿಯಲ್ಲಿನ ಈ ವಿಶ್ವಾಸಾರ್ಹ ಸಮಸ್ಯೆಯನ್ನು ನೋಡೋಣ ಆದ್ದರಿಂದ IIoT ವಿಶ್ವಾಸಾರ್ಹತೆ ಇದು ಬಹಳ ಮುಖ್ಯ ಆದ್ದರಿಂದ ಈ ನಿರ್ದಿಷ್ಟ ಸಂಚಿಕೆಯನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಪ್ರಾರಂಭಿಸಲು ಪ್ರಯತ್ನಿಸೋಣ ಆದ್ದರಿಂದ ನಾನು ಐಟಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತನಾಡುತ್ತಿದ್ದೇನೆ ಆದ್ದರಿಂದ ನಾವು ಐಟಿ ಮತ್ತು ಒಟಿ ಒಮ್ಮುಖದ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇದು ಒಟಿ ಎಂದು ಹೇಳೋಣ ಆದ್ದರಿಂದ ನೀವು ಐಒಟಿ ಬಗ್ಗೆ ಮಾತನಾಡುವಾಗಲೆಲ್ಲಾ ಐಟಿ ಸಮಸ್ಯೆಗಳು ಮುಖ್ಯ ಆದರೆ ಕೈಗಾರಿಕಾ ಐಒಟಿಯಲ್ಲಿ ನೀವು ಒಟಿ ಸಮಸ್ಯೆಗಳನ್ನು ಸಹ ಪರಿಗಣಿಸಬೇಕು ಆದ್ದರಿಂದ ಐಟಿ ವಿಶ್ವಾಸಾರ್ಹತೆಯು ಗೌಪ್ಯತೆ ಸುರಕ್ಷತೆಯ ಸಮಸ್ಯೆಗಳು ವಿಶ್ವಾಸಾರ್ಹತೆಯ ಸಮಸ್ಯೆಗಳು ಮತ್ತು ಸ್ವಲ್ಪ ಮಟ್ಟಿಗೆ ಸ್ಥಿತಿಸ್ಥಾಪಕತ್ವವನ್ನು ಪರಿಗಣಿಸುತ್ತದೆ ಮತ್ತೊಂದೆಡೆ ನೀವು ಒಟಿ ವಿಶ್ವಾಸಾರ್ಹತೆಯ ಬಗ್ಗೆ ಮಾತನಾಡುತ್ತಿದ್ದರೆ ಕಾಳಜಿಯ ಮುಖ್ಯ ಸಮಸ್ಯೆಗಳೆಂದರೆ ಸುರಕ್ಷತೆ ಸಾಧನ ಸುರಕ್ಷತೆ ಯಂತ್ರ ಸುರಕ್ಷತೆ ಮತ್ತು ಮುಂತಾದವು ಸ್ಥಿತಿಸ್ಥಾಪಕತ್ವವು ಇಲ್ಲಿ ಹೆಚ್ಚು ಮುಖ್ಯವಾಗಿದೆ ಮತ್ತು ವಿಶ್ವಾಸಾರ್ಹತೆ ಸ್ವಲ್ಪ ಮಟ್ಟಿಗೆ ಭದ್ರತೆಯೂ ಮುಖ್ಯವಾಗಿದೆ ಆದ್ದರಿಂದ ನಾವು ಪ್ರತ್ಯೇಕವಾದ ಐಟಿ ವ್ಯವಸ್ಥೆಗಳು ಮತ್ತು ಅವುಗಳ ವಿಶ್ವಾಸಾರ್ಹತೆಯ ಬಗ್ಗೆ ಮಾತನಾಡುತ್ತಿದ್ದರೆ ಇವುಗಳು ಕಾಳಜಿಯ ವಿಷಯಗಳಾಗಿವೆ ಮತ್ತು ನಾವು ಪ್ರತ್ಯೇಕವಾದ ಒಟಿ ವ್ಯವಸ್ಥೆಗಳು ಮತ್ತು ಅವುಗಳ ವಿಶ್ವಾಸಾರ್ಹತೆಯ ಬಗ್ಗೆ ಮಾತನಾಡುತ್ತಿದ್ದರೆ ಇವುಗಳು ಕಾಳಜಿಯ ವಿಷಯಗಳಾಗಿವೆ ಆದ್ದರಿಂದ IIoT ಸನ್ನಿವೇಶದಲ್ಲಿ ಏನು ಬೇಕು ನಾವು ಈ ಎರಡನ್ನು ಒಮ್ಮುಖಗೊಳಿಸಬೇಕು ಆದ್ದರಿಂದ ಒಟಿ ಯೊಂದಿಗೆ ಐಟಿ ಒಮ್ಮುಖವಾಗುವುದು ಆಗಬೇಕಿದೆ ಆದ್ದರಿಂದ ಇದಕ್ಕಾಗಿ ನಾವು ಗೌಪ್ಯತೆಯನ್ನು ಪರಿಗಣಿಸುವ ಒಂದು ಸಮಗ್ರ ಅಗತ್ಯತೆಗಳೊಂದಿಗೆ ಬರಬೇಕಾಗಿದೆ ಅದು ಸುರಕ್ಷತೆಯನ್ನು ಪರಿಗಣಿಸುತ್ತದೆ ಇದು ಸುರಕ್ಷತೆಯನ್ನು ಪರಿಗಣಿಸುತ್ತದೆ ಇದು ವಿಶ್ವಾಸಾರ್ಹತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಎಲ್ಲವನ್ನೂ ಒಟ್ಟಿಗೆ ಪರಿಗಣಿಸುತ್ತದೆ ಆದ್ದರಿಂದ ಈ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಟ್ರಸ್ಟ್ ಮಾದರಿಯನ್ನು ನಾವು ತರಬೇಕಾಗಿದೆ ಆದ್ದರಿಂದ ವಿವಿಧ ರೀತಿಯ ದಾಳಿಯಿಂದ ವ್ಯವಸ್ಥೆಯನ್ನು ದೃ ust ವಾಗಿ ಮಾಡಲು ಯಾವುದೇ ರೀತಿಯ ಮಾನವ ಅಥವಾ ಬಾಹ್ಯ ಯಂತ್ರೋಪಕರಣಗಳ ದೋಷಗಳು ವಿಭಿನ್ನ ವ್ಯವಸ್ಥೆಯ ದೋಷಗಳು ಮತ್ತು ಪರಿಸರದಿಂದ ಉಂಟಾಗುವ ಅಡೆತಡೆಗಳು ಆದ್ದರಿಂದ ಇವು ವಿಭಿನ್ನ ಪರಿಗಣನೆಗಳು ಆದ್ದರಿಂದ ಈಗ ಕ್ಲೌಡ್ ಇಂಟಿಗ್ರೇಟೆಡ್ ಐಐಒಟಿ ಪರಿಹಾರಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಜನಪ್ರಿಯವಾಗಿವೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನೀವು ಕ್ಲೌಡ್ ಬಗ್ಗೆ ಮಾತನಾಡುವಾಗ ಕ್ಲೌಡ್ ಥರ್ಡ್ ಪಾರ್ಟಿ ಸೇವೆಯಾಗಿದೆ ಈಗ ನೀವು ಮೂರನೇ ವ್ಯಕ್ತಿಯ ಸೇವೆಯ ಬಗ್ಗೆ ಮಾತನಾಡುವಾಗ ನೀವು ಸಹ ಪರಿಗಣಿಸಬೇಕಾಗಿದೆ IIoT ಯು ಥರ್ಡ್ ಪಾರ್ಟಿ ವ್ಯಕ್ತಿಯ ಸೇವೆಗಳೊಂದಿಗೆ ಅಸ್ತಿತ್ವದಲ್ಲಿರುವ ಸುರಕ್ಷತೆ ಮತ್ತು ಗೌಪ್ಯತೆ ಸಮಸ್ಯೆಗಳನ್ನು ಸೇರಿಸಲು ನಿಮ್ಮ ಅಸ್ತಿತ್ವದಲ್ಲಿರುವ ವಿಶ್ವಾಸಾರ್ಹ ಗಡಿಗಳನ್ನು ನೀವು ವಿಸ್ತರಿಸಬೇಕಾಗಿದೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳನ್ನು ಸಹ ಕಾಪಾಡಿಕೊಳ್ಳಬೇಕು ಒಳಬರುವ ಕ್ಲೌಡ್ ನ ಮಾಹಿತಿ ಹರಿವಿನಿಂದ ಏಕೆಂದರೆ ಕೆಲವು ಕ್ಲೌಡ್ ನ ದುರ್ಬಲತೆಯಿಂದಾಗಿ ಕೆಲವು ಸ್ನೀಕಿಂಗ್ ಸಂಭವಿಸುತ್ತದೆ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ ಕೈಗಾರಿಕಾ ಯಂತ್ರೋಪಕರಣಗಳ ಮೇಲೆ ಸ್ವಲ್ಪ ದಾಳಿ ನಡೆಯುತ್ತದೆ ಆದ್ದರಿಂದ IIoT ಸೆಕ್ಯೂರಿಟಿ ರಿಸ್ಕನ್ನು ನಿರ್ವಹಿಸಬೇಕಾಗುತ್ತದೆ ಆದ್ದರಿಂದ ಈ ಅನೇಕ ನಿರ್ವಹಣೆಗಾಗಿ ಈ ವಿಭಿನ್ನ ಪರಿಗಣನೆಗಳನ್ನು ಮಾಡಬೇಕಾಗಿದೆ ಸಂಖ್ಯೆ 1 ಎಂದರೆ ಅಪಾಯಗಳನ್ನು ತಪ್ಪಿಸಲು ಇದು ಅಗತ್ಯವಾಗಿರುತ್ತದೆ ಎರಡನೆಯದು ಇನ್ನೂ ಅಸ್ತಿತ್ವದಲ್ಲಿರುವ ಅಪಾಯಗಳನ್ನು ತಗ್ಗಿಸಲು ಐಟಿ ಅಗತ್ಯವಿದೆ ಮೊದಲಿಗೆ ನೀವು ತಪ್ಪಿಸಿ ಎರಡನೆಯದು ನಿಮ್ಮಲ್ಲಿ ಬರುವ ಯಾವುದನ್ನಾದರೂ ತಗ್ಗಿಸಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಅಪಾಯ ನಿರ್ವಹಣೆಗೆ ಅಪಾಯಗಳನ್ನು ಹೊರಗುತ್ತಿಗೆ ನೀಡಬೇಕಾಗುತ್ತದೆ ಮೂರನೇ ವ್ಯಕ್ತಿಗೆ ಹೊರಗುತ್ತಿಗೆ ನೀಡಲಾಗಿದೆ ಮತ್ತು ಸಾಮಾನ್ಯವಾಗಿ ಕೆಲವು ವೆಚ್ಚದಲ್ಲಿ ಇರಬಹುದು ಆದ್ದರಿಂದ ನೀವು ಮೂರನೆಯ ದೇಹಕ್ಕೆ ವಿಮಾ ರೂಪದಲ್ಲಿ ಅಥವಾ ಅಂತಹ ಯಾವುದನ್ನಾದರೂ ಪಾವತಿಸಬೇಕಾಗುತ್ತದೆ ಮತ್ತು ನೀವು ಮೂಲತಃ ಕೆಲವು ಮೂರನೇ ವ್ಯಕ್ತಿಗೆ ಅಪಾಯವನ್ನು ಹೊರಗುತ್ತಿಗೆ ನೀಡುತ್ತೀರಿ ನಂತರ ನಾಲ್ಕನೆಯದು ಅಪಾಯಗಳನ್ನು ಒಪ್ಪಿಕೊಳ್ಳುವುದು ಆದ್ದರಿಂದ ಈ ಎಲ್ಲಾ ಕೆಲಸಗಳನ್ನು ಮಾಡಿದ ನಂತರ ನಿಮಗೆ ತಿಳಿದಿದೆ ಇನ್ನೂ ಕೆಲವು ಅಪಾಯಗಳು ಇರುತ್ತವೆ ಮತ್ತು ಒಬ್ಬರು ಆ ಅಪಾಯಗಳನ್ನು ಒಪ್ಪಿಕೊಳ್ಳಬೇಕು ಮತ್ತು ಕೇವಲ ಅಪಾಯಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ಅಲ್ಲಿ ಉಳಿದಿರುವ ಅಪಾಯಗಳು ಹೇಗಾದರೂ ನೀವು ಮಧ್ಯಮಗೊಳಿಸಬೇಕಾಗುತ್ತದೆ ಆ ಅಪಾಯಗಳು ಆ ಉಳಿದ ಅಪಾಯಗಳನ್ನು ನೀವು ಸಮತೋಲನಗೊಳಿಸಬೇಕು ಆದ್ದರಿಂದ ಇದು ಐಐಒಟಿಗೆ ಅನ್ವಯವಾಗುವ ಒಟ್ಟಾರೆ 5 ಹಂತದ ಭದ್ರತಾ ಅಪಾಯ ನಿರ್ವಹಣೆ ಆದ್ದರಿಂದ ವಿಭಿನ್ನ ರೀತಿಯ ದಾಳಿಗಳು ಸಾಧ್ಯವಿದೆ ವಿಭಿನ್ನ ರೀತಿಯ ದಾಳಿಕೋರರು ಸಾಧ್ಯವಿದೆ IIoT ಮೂಲತಃ ಸನ್ನಿವೇಶಗಳು ಹೊರಗುತ್ತಿಗೆ ಮೂರನೇ ವ್ಯಕ್ತಿಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಆ ಹೊರಗುತ್ತಿಗೆ ಸಂಸ್ಥೆಗಳು ದುರ್ಬಲ ಹಂತಗಳಾಗಿರುತ್ತವೆ ಅದರ ಮೂಲಕ ವಿಭಿನ್ನ ದಾಳಿಗಳನ್ನು ಪ್ರಾರಂಭಿಸಬಹುದು ಆದ್ದರಿಂದ ಹೊರಗುತ್ತಿಗೆ ಸಂಸ್ಥೆಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಅವುಗಳಲ್ಲಿ ಅಸ್ತಿತ್ವದಲ್ಲಿರುವ ದುರ್ಬಲತೆಗಳು ಅಥವಾ ಆ ಮೂರನೇ ವ್ಯಕ್ತಿಯ ಸೇವೆಗಳನ್ನು ಮುಖ್ಯವಾಹಿನಿಯಲ್ಲಿ ನೀಡುತ್ತಿರುವ ಸೇವೆಗಳಿಗೆ ಸಂಯೋಜಿಸುವುದರಿಂದ ಉಂಟಾಗುವ ದುರ್ಬಲತೆಗಳ ಕಾರಣದಿಂದಾಗಿ ಆಕ್ರಮಣಕಾರರಾಗಿ ಕಾಣಿಸಿಕೊಳ್ಳಬಹುದು ಎರಡನೆಯದು ಹಾರ್ಡ್ವೇರ್ ಮಾರಾಟಗಾರರು ಆದ್ದರಿಂದ ವಿಭಿನ್ನ ಹಾರ್ಡ್ವೇರ್ಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಅವುಗಳನ್ನು IIoT ನಲ್ಲಿ ಬಳಸಲಾಗುತ್ತಿದೆ ಆ ಪ್ರತ್ಯೇಕ ಡಿವೈಸ್ಗಳು ವಿಭಿನ್ನ ದೋಷಗಳನ್ನು ಹೊಂದಿರಬಹುದು ಅವುಗಳು ಅಟ್ಟಾಕರ್ ಒಂದು ಪ್ರವೇಶಬಿಂದು ಆಗಬಹುದೂ ಥರ್ಡ್ ಪಾರ್ಟಿ ಕ್ಲೌಡ್ ಪೂರೈಕೆದಾರರು ಸಹ ಅಟ್ಟಾಕರ್ಸ್ ಗಳಾಗಬಹುದು ಸಂಸ್ಥೆ ಯೊಳಗಿನ ನೌಕರರು ಕೆಲೋವೊಮ್ಮೆ IIoT ಯ ಮೇಲೆ ಅಟ್ಯಾಕ್ ಮಾಡುವ ಸಸಂಬವ ವಿರುತ್ತದೆ ಕೊನೆಯದಾಗಿ ಕೆಲೆವೊಂದೂ ಆರ್ಗನೈಜ್ಡ್ ಕ್ರೈಂ ಗ್ರೂಪ್ಗಳು ಬೇಕು ಅಂತಲೇ ಹಲವು ಬಗೆಯ ಅಟ್ಟ್ಯಾಕ್ ಮೆಥಡ್ ಗಳನ್ನೂ ಬಳಸಿ IIoT ಸಿಸ್ಟಮ್ಸ್ ಅಟ್ಯಾಕ್ ಮಾಡುತ್ತಾರೆ ಆದ್ದರಿಂದ ತ್ರೆಯೇಟ್ ಮೆಥಡ್ನಲ್ಲಿ ಹಲವು ಬಗೆಗಳಿವೆ STRIDE ಒಂದು ತ್ರೆಯೇಟ್ ಮಾದರಿ ಆದ್ದರಿಂದ ಎಸ್ ಎಂದರೆ ಸ್ಪೂಫಿಂಗ್ ಗುರುತನ್ನು ಸೂಚಿಸುತ್ತದೆ ಮೂಲತಃ ಯಾರಾದರೂ ನಿಜವಾದ ಬಳಕೆದಾರರಂತೆ ವರ್ತಿಸಲು ಪ್ರಯತ್ನಿಸುತ್ತಾರೆ ಮತ್ತು ವಂಚಿಸಲು ಪ್ರಯತ್ನಿಸುತ್ತಾರೆ ಅದು ವಂಚನೆಯ ಗುರುತು ನಿಜವಾದ ಬಳಕೆದಾರರ ಗುರುತನ್ನು ಹೇಗಾದರೂ ಹ್ಯಾಕ್ ಮಾಡಲಾಗುತ್ತದೆ ಮತ್ತು ಯಾರಾದರೂ ಕಾನೂನುಬದ್ಧ ಬಳಕೆದಾರರಾಗಿ ನಟಿಸಲು ಪ್ರಯತ್ನಿಸುತ್ತಿದ್ದಾರೆ ಅದು ಸ್ಪೂಫಿಂಗ್ ಗುರುತು ಎರಡನೆಯದು ಟ್ಯಾಂಪರಿಂಗ್ ಟ್ಯಾಂಪರಿಂಗ್ ಎಂದರೆ ಡೇಟಾ ದ ಸಮಗ್ರತೆಯನ್ನು ಹಾಳು ಮಾಡುವುದು ರೆಪುಡಿಯೇಷನ್ ಎಂದರೆ ಮೊದಲಿಗೆ ಡೇಟಾ ವನ್ನ್ನು ಕಳಿಹಿಸುತ್ತೇವೆ ಮತ್ತು ನಂತರ ನೀವು ಡಾಟಾವನ್ನು ಕಳಿಹಿಸಿದಿರಿ ಎಂದು ನಿರಾಕರಿಸುತ್ತಿರಿ ಮಾಹಿತಿ ಬಹಿರಂಗಪಡಿಸುವಿಕೆಯು ಚೆನ್ನಾಗಿ ಅರ್ಥೈಸಲ್ಪಟ್ಟಿದೆ ಮತ್ತು ಸೇವೆಯನ್ನು ನಿರಾಕರಿಸುವುದು ಸೇವೆಯ ನಿರಾಕರಣೆ ಎಂದರೆ ನೀವು ಕಂಪ್ಯೂಟೇಶನಲ್ ಸಂಪನ್ಮೂಲಕ್ಕೆ ಅನೇಕ ವಿನಂತಿಗಳನ್ನು ಕಳುಹಿಸಿದಂತೆ ಸ್ವಲ್ಪ ಸಮಯದ ನಂತರ ಆ ಸಂಪನ್ಮೂಲವು ಸೀಮಿತ ಸಾಮರ್ಥ್ಯದೊಂದಿಗೆ ಪ್ರವಾಹಕ್ಕೆ ಒಳಗಾಗುತ್ತದೆ ಮತ್ತು ಅದು ನಿರ್ದಿಷ್ಟವಾಗಿ ಆ ನಿರ್ದಿಷ್ಟ ಕಂಪ್ಯೂಟೇಶನಲ್ ಸೌಲಭ್ಯಕ್ಕೆ ಕಳುಹಿಸಲಾದ ಭವಿಷ್ಯದ ವಿನಂತಿಗಳು ಅವುಗಳಿಗೆ ಹೋಗುತ್ತವೆ ನಿರಾಕರಿಸಲಾಗುವುದು ಅದು ಸೇವೆಯ ನಿರಾಕರಣೆ ಆದ್ದರಿಂದ ಸೇವೆಯನ್ನು ನಿರಾಕರಿಸುವುದು ಅತ್ಯಂತ ಜನಪ್ರಿಯವಾದ ಆಕ್ರಮಣ ಮತ್ತು ಸವಲತ್ತುಗಳ ಉತ್ತುಂಗವು ಮೂಲತಃ ಒಬ್ಬರು ನೀಡಿರುವ ಸವಲತ್ತುಗಳನ್ನು ಮೀರಿ ಹೋಗಲು ಮತ್ತು ಆ ಎತ್ತರದ ವಿವಿಧ ಹಂತಗಳಿಗೆ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ನಾನು ಆರಂಭದಲ್ಲಿ ಐಒಟಿ ದಾಳಿಯ ಮೇಲ್ಮೈ ಬಗ್ಗೆ ಮಾತನಾಡುತ್ತಿದ್ದೆ IIoT ದಾಳಿಯ ಮೇಲ್ಮೈ ಸಾಕಷ್ಟು ದೊಡ್ಡದಾಗಿದೆ ದುರ್ಬಲತೆಯ ವಿಭಿನ್ನ ಬಿಂದುಗಳು ದಾಳಿಯ ಬಿಂದುಗಳು ಅಪ್ಲಿಕೇಶನ್ ಮಟ್ಟದ ಡೇಟಾ ಸ್ಟೋರ್ಸ್ ಇಂಟರ್ಫೇಸ್ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಇವೆ ಅವು ವಿಭಿನ್ನ ಹಂತದ ದಾಳಿಯಂತೆ ಇರುತ್ತವೆ ನೆಟ್ವರ್ಕ್ ಮಟ್ಟದಲ್ಲಿ ವಿಭಿನ್ನ ಗೇಟ್ವೇ ಸಾಧನಗಳು ಮಾರ್ಗನಿರ್ದೇಶಕಗಳು ನೆಟ್ವರ್ಕ್ಗೆ ಸ್ಥಳೀಯವಾಗಿರುವ ಬುದ್ಧಿವಂತ ಸಾಧನಗಳು ಅವು ನೆಟ್ವರ್ಕ್ ಮೂಲಕ ಆಕ್ರಮಣದ ವಿಭಿನ್ನ ಬಿಂದುಗಳಾಗಿವೆ ಮತ್ತು ಭೌತಿಕ ಮಟ್ಟದಲ್ಲಿ ಸಂವೇದಕಗಳು ಆಕ್ಯೂವೇಟರ್ಗಳು ಕೈಗಾರಿಕಾ ಪ್ರಕ್ರಿಯೆ ನಿಯಂತ್ರಣ ಸಾಧನಗಳು ವಿಭಿನ್ನವಾಗಿವೆ ದಾಳಿಯ ಬಿಂದುಗಳು ಆದ್ದರಿಂದ IIoT ದಾಳಿಯ ಮೇಲ್ಮೈ ಸಾಕಷ್ಟು ದೊಡ್ಡದಾಗಿದೆ ಅನೇಕ ವಿಭಿನ್ನ ಪರಿಕಲ್ಪನೆಗಳ ಏಕೀಕರಣದಿಂದಾಗಿ ಐಒಒಟಿ ವ್ಯವಸ್ಥೆಯ ಮೇಲೆ ವಿಭಿನ್ನ ವೈವಿಧ್ಯಮಯ ದಾಳಿಗಳು ಇವೆ ಹಲವು ವಿಭಿನ್ನ ತಂತ್ರಜ್ಞಾನಗಳು ಮತ್ತು ವಿಶೇಷವಾಗಿ ಅವು ವೈವಿಧ್ಯಮಯ ಮತ್ತು ಸಾಕಷ್ಟು ವೈವಿಧ್ಯಮಯವಾಗಿವೆ ಆದ್ದರಿಂದ ಅಪ್ಲಿಕೇಶನ್ ಲೇಯರ್ನಲ್ಲಿ ಈ ದಾಳಿ ವಾಹಕಗಳು ಡೇಟಾ ವಂಚನೆ ದಾಳಿಯನ್ನು ಪ್ರಾರಂಭಿಸಬಹುದು ಇದರಲ್ಲಿ ಮೂಲತಃ ಅಸ್ತಿತ್ವದಲ್ಲಿರುವ ಡೇಟಾಬೇಸ್ನಲ್ಲಿ ಅವರು ಮಾರ್ಪಡಿಸಲಿರುವ ಡೇಟಾಬೇಸ್ನಲ್ಲಿ ನೆಲೆಸಿರುವ ಡೇಟಾ ಡೇಟಾದ ಸಮಗ್ರತೆಯು ಕಠಿಣವಾಗಲಿದೆ ಆದ್ದರಿಂದ ಅದು ಡೇಟಾ ವಂಚನೆ ದಾಳಿ SQL ಇಂಜೆಕ್ಷನ್ ದಾಳಿ ಮೂಲತಃ ನೀವು ವಿಭಿನ್ನ SQL ಪ್ರಶ್ನೆಗಳನ್ನು ಡೇಟಾಬೇಸ್ಗೆ ಕಳುಹಿಸಿದಂತೆಯೇ ಮತ್ತು ಆ ಮೂಲಕ ನೀವು ಆ ಪ್ರಶ್ನೆಗಳ ಮೂಲಕ ಸಾಮಾನ್ಯವಾಗಿ ನಿಮಗೆ ಪ್ರವೇಶಿಸಲಾಗದ ಡೇಟಾಗೆ ಪ್ರವೇಶಿಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ SQL ಪ್ರಶ್ನೆಗಳನ್ನು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತೀರಿ ಅದು ನೀವು ಪಡೆಯಬೇಕಾದದ್ದನ್ನು ಮೀರಿ ಡೇಟಾಗೆ ಪ್ರವೇಶವನ್ನು ಪಡೆಯುತ್ತದೆ DoS ಅಥವಾ DDoS ಡಿನೈಯಲ್ ಆಫ್ ಸರ್ವಿಸ್ ಮತ್ತು ಡಿಸ್ಟ್ರಿಬ್ಯುಟೆಡ್ ಡಿನೈಯಲ್ ಆಫ್ ಸರ್ವಿಸ್ ದಾಳಿಗಳು ಆದ್ದರಿಂದ DoS ದಾಳಿ ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಮತ್ತು ಸೇವಾ ದಾಳಿಯ ನಿರಾಕರಣೆ ಐಒಟಿ ಸನ್ನಿವೇಶಗಳಿಗೆ ವಿಶೇಷವಾಗಿ ಪ್ರಸ್ತುತವಾಗಿದೆ ಅಲ್ಲಿ ಯಂತ್ರಗಳು ಸ್ವತಃ ಸಾಧನಗಳನ್ನು ವಿತರಿಸಲಾಗುತ್ತದೆ ಮತ್ತು ಒಂದೇ ಸ್ಥಳದಲ್ಲಿ ಕೇಂದ್ರೀಕೃತವಾಗಿರುವುದಿಲ್ಲ ರಿಪ್ಲೇ ದಾಳಿಯನ್ನು ಮೂಲತಃ ಇಲ್ಲಿ ಆಕ್ರಮಣಕಾರನು ಹಿಂದಿನ ವಿನಂತಿಗಳನ್ನು ಕದ್ದಾಲಿಕೆ ಮಾಡುತ್ತಾನೆ ಮತ್ತು ಅದನ್ನು ತನ್ನ ಸ್ವಂತ ಲಾಭಕ್ಕಾಗಿ ಮತ್ತೆ ಕ್ಲೌಡ್ ಗಳಿಗೆ ಕಳುಹಿಸುತ್ತಾನೆ ಇಲ್ಲಿ ಸಂಪನ್ಮೂಲ ವಿನಾಯಿತಿ ದಾಳಿ ಮೂಲತಃ ಸುಳ್ಳು ವಿನಂತಿಗಳನ್ನು ಕಳುಹಿಸಲಾಗುತ್ತದೆ ಮತ್ತು ಆಕ್ರಮಣಕಾರರು ಕ್ಲೌಡ್ ನ ಸಂಪನ್ಮೂಲಗಳಿಗೆ ವಿನಾಯಿತಿ ನೀಡಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಅದು ಸಂಪನ್ಮೂಲ ವಿನಾಯಿತಿ ದಾಳಿ ನಂತರ ಹಿಮ್ಮುಖ ದಾಳಿ ಇಲ್ಲಿ ಆಕ್ರಮಣಕಾರರು ನೆಗೆಟಿವ್ ಎಂದು ಲೇಬಲ್ ಮಾಡಲಾದ ವಿರುದ್ಧ ಡೇಟಾವನ್ನು ಹುಡುಕುವ ಮೂಲಕ ಅವರಿಗೆ ಬೇಕಾದ ರಿವರ್ಸ್ ಡೇಟಾ ಮತ್ತು ವಸ್ತುವನ್ನು ಹುಡುಕುತ್ತಾರೆ ಆದ್ದರಿಂದ ಮೂಲತಃ ಆ ನೆಗೆಟಿವ್ ಡೇಟಾದ ಮೂಲಕ ಆಕ್ರಮಣಕಾರನು ಪ್ರವೇಶಿಸಲು ಮತ್ತು ಕಾನೂನುಬದ್ಧ ಡೇಟಾಗೆ ಪ್ರವೇಶ ಪಡೆಯಲು ಪ್ರಯತ್ನಿಸುತ್ತಾನೆ ನೆಟ್ವರ್ಕ್ ಲೇಯರ್ನಲ್ಲಿ ನಾವು ಟ್ರಾಫಿಕ್ ಫ್ಲೋಡ್ಡಿಂಗ್ ಮ್ಯಾನ್ ಇನ್ ಮಿಡ್ಲ್ ಅಟ್ಯಾಕ್ ಬಗ್ಗೆ ಮಾತನಾಡುತ್ತಿದ್ದೇವೆ ಮೂಲತಃ ಮ್ಯಾನ್ ಇನ್ ದಿ ಮಿಡಲ್ ಅಟ್ಯಾಕ್ ಎಂದರೆ ಚಾನಲ್ನೊಳಗೆ ಅಸ್ತಿತ್ವವು ಪ್ರವೇಶಿಸಲಿದೆ ಮತ್ತು ಪ್ರವೇಶವನ್ನು ಪಡೆಯುತ್ತದೆ ಅಥವಾ ಪ್ಯಾಕೆಟ್ಗಳಲ್ಲಿ ನುಸುಳಲು ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆ ಅದು ನಿರ್ದಿಷ್ಟ ಚಾನಲ್ ಮೂಲಕ ಹಾದುಹೋಗುವ ಮ್ಯಾನ್ ಇನ್ ದಿ ಮಿಡ್ಲ್ ಅಟ್ಯಾಕ್ ನಂತರ ತಪ್ಪಾಗಿ ಅರ್ಥೈಸುವುದು ಆದ್ದರಿಂದ ಡೇಟಾವನ್ನು ಕೆಲವು ಕಾನೂನುಬದ್ಧ ಮಾರ್ಗದ ಮೂಲಕ ಕಳುಹಿಸಲಾಗುವುದು ಆದರೆ ಮೂಲತಃ ಏನಾಗುತ್ತದೆ ಎಂದರೆ ಅವುಗಳನ್ನು ಬೇರೆ ಮಾರ್ಗದ ಮೂಲಕ ಕಳುಹಿಸಲಾಗುತ್ತದೆ ಅದರ ಮೂಲಕ ಅವುಗಳನ್ನು ಮೂಲತಃ ಕಳುಹಿಸಬೇಕಾಗಿಲ್ಲ ಪ್ಯಾಕೆಟ್ ಸ್ನಿಫಿಂಗ್ ಮೂಲತಃ ನಡುವೆ ಉಳಿಯುವುದು ಮತ್ತು ಸಂವಹನ ಚಾನಲ್ನಲ್ಲಿ ಪ್ರಯಾಣಿಸುವ ಪ್ಯಾಕೆಟ್ಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುವುದು ಆದ್ದರಿಂದ ಅದು ಪ್ಯಾಕೆಟ್ ಸ್ನಿಫಿಂಗ್ ದಾಳಿ ಮತ್ತು ಅದೇ ರೀತಿ ನೆಟ್ವರ್ಕ್ ಲೇಯರ್ನಲ್ಲಿ ಸಂಪನ್ಮೂಲ ವಿನಾಯಿತಿ ದಾಳಿ ಸಹ ಸಾಧ್ಯವಿದೆ ಮತ್ತು ಹಿಂದಿನ ಸ್ಲೈಡ್ನಲ್ಲಿ ನಾನು ಈಗಾಗಲೇ ಉಲ್ಲೇಖಿಸಿರುವ ಸಂಪನ್ಮೂಲ ವಿನಾಯಿತಿ ದಾಳಿ ಫಿಸಿಕಲ್ ಲೇಯರ್ ನಲ್ಲಿ ಇಂಪೆರ್ಸನಶನ್ ಅಟ್ಯಾಕ್ ಜಾಮ್ಮಿಂಗ್ ಅಟ್ಯಾಕ್ ಡಿವೈಸ್ ಟ್ಯಾಮ್ಪೇರಿಂಗ್ ಅಟ್ಯಾಕ್ ಇವುಗಳು ಸಂಭವಿಸುಬಹುದಾದ ಅಟ್ಟಾಕ್ಗಳು ನಾವು ಈಗ ಜಂಮಿಂಗ್ ಅಟ್ಯಾಕ್ ಬಗ್ಗೆ ತಿಳಿದುಳೊಳ್ಳ್ತೀದ್ದೇವೆ ಜಂಮಿಂಗ್ ಅಟ್ಯಾಕ್ ಅಂದರೆ ಪ್ರಸುತ್ತವಾಗಿ IIoT ಮೇಲೆ ಅಲ್ಲದೆ IoT ಮೇಲು ಪರಿಣಾಮಬೀರುತ್ತದೆ ಏಕೆಂದರೆ ಇವುಗಳು ರಿಸೋರ್ಸ್ ಕಾಂಸ್ಟ್ರೈನ್ಟ್ ಮತ್ತು ನೆಟವರ್ಕ್ ಪರಿಸದಲ್ಲಿ ಕಾರ್ಯ ನಿರ್ವಹಿಸುತ್ತದೆ ಬಲವಾದ ಸಂಕೇತಗಳನ್ನು ಕಳುಹಿಸುವ ಹೆಚ್ಚಿನ ಶಕ್ತಿಯ ಜಾಮರ್ ಸಿಸ್ಟಮ್ ಮತ್ತು ನೆಟ್ವರ್ಕ್ನ ಕಾರ್ಯನಿರ್ವಹಣೆಯನ್ನು ಕುಂಠಿತಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ವಿಶ್ವಾಸಾರ್ಹತೆ ಬಹಳ ಮುಖ್ಯ ಮತ್ತು ನೀವು ವಿಶ್ವಾಸಾರ್ಹತೆಯನ್ನು ನಿರ್ವಹಿಸಬೇಕು ವಿಶ್ವಾಸಾರ್ಹತೆ ನಿರ್ವಹಣೆಗಾಗಿ ನೀವು 3 ವಿಭಿನ್ನ ವಿಷಯಗಳನ್ನು ಪರಿಗಣಿಸಬೇಕು ಸಂಖ್ಯೆ 1 ಭದ್ರತಾ ಕ್ರಮಗಳು ನಂತರ ಭದ್ರತಾ ಬೆದರಿಕೆಗಳಿಗೆ ತ್ವರಿತ ಪ್ರತಿಕ್ರಿಯೆ ಮತ್ತು ಆರಂಭಿಕ ಬೆದರಿಕೆ ಗುರುತಿಸುವಿಕೆಗಾಗಿ ಸಂಸ್ಥೆಗಳ ನಡುವಿನ ಸಮನ್ವಯ ಐಐಒಟಿಯಲ್ಲಿ ವಿಶ್ವಾಸಾರ್ಹತೆಯನ್ನು ನಿರ್ವಹಿಸಲು ತೆಗೆದುಕೊಳ್ಳಬೇಕಾದ ಮೂರು ವಿಭಿನ್ನ ಕ್ರಮಗಳು ಇವು ಆದ್ದರಿಂದ IIoT ಯಲ್ಲಿ ವಿಶ್ವಾಸಾರ್ಹ ಪ್ರವೇಶವು ಮುಖ್ಯವಾಗಿದೆ ನಾವು IIoT ನಲ್ಲಿ ಕ್ರಮಾನುಗತ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಕ್ರಮಾನುಗತ ವ್ಯವಸ್ಥೆಯಲ್ಲಿ ಈ ವಿಭಿನ್ನ ಪದರಗಳ ಮೂಲಕ ಟ್ರಸ್ಟ್ ಹರಿಯುವ ಈ ಎಲ್ಲಾ ವಿಭಿನ್ನ ಹಂತದ ಶ್ರೇಣಿಯಲ್ಲಿ ನೀವು ಖಚಿತಪಡಿಸಿಕೊಳ್ಳಬೇಕು ಆದ್ದರಿಂದ ಇದು ಲೇಯರ್ಡ್ ಕ್ರಮಾನುಗತ ಲೇಯರ್ಡ್ IIoT ವ್ಯವಸ್ಥೆಯಲ್ಲಿ ಮುಖ್ಯವಾದ ನಂಬಿಕೆಯ ಕ್ರಮಾನುಗತ ಹರಿವು ಐಒಟಿ ವ್ಯವಸ್ಥೆಯು ಮೂಲತಃ ಅನೇಕ ಘಟಕಗಳನ್ನು ಒಳಗೊಂಡಿದೆ ವಿನ್ಯಾಸ ಅಭಿವೃದ್ಧಿ ಉತ್ಪಾದನಾ ಲಾಜಿಸ್ಟಿಕ್ಸ್ ಮುಂತಾದವುಗಳು ಆದ್ದರಿಂದ ಟ್ರಸ್ಟ್ ಪ್ರವೇಶವು ಮೂಲತಃ ಇಡೀ ಜೀವನಚಕ್ರದ ಮೂಲಕ ಎಲ್ಲಾ ಘಟಕಗಳಲ್ಲಿ ಟ್ರಸ್ಟ್ ಸ್ಥಾಪನೆಯೊಂದಿಗೆ ವ್ಯವಹರಿಸುತ್ತದೆ ಆದ್ದರಿಂದ IIoT ವ್ಯವಸ್ಥೆಯಲ್ಲಿ ಸಿಸ್ಟಮ್ ಮತ್ತು ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಮೂಲತಃ ಸೂಚಿಸುವ ಸಿಸ್ಟಮ್ ಮಾಲೀಕರ ನಡುವೆ ವಿಶ್ವಾಸಾರ್ಹ ಹರಿವು ಸಂಭವಿಸುತ್ತದೆ ಕಾಂಪೊನೆಂಟ್ ಬಿಲ್ಡರ್ಗಳಿಗೆ ವಿಶ್ವಾಸಾರ್ಹ ಅವಶ್ಯಕತೆಗಳನ್ನು ನಿರ್ದಿಷ್ಟಪಡಿಸುವ ಸಿಸ್ಟಮ್ ಬಿಲ್ಡರ್ಗಳ ಮೂಲಕ ಮತ್ತು ನಿರ್ದಿಷ್ಟ ಟ್ರಸ್ಟ್ ಅವಶ್ಯಕತೆಗಳೊಂದಿಗೆ ಸಾಧನಗಳನ್ನು ನಿಜವಾಗಿ ನಿರ್ಮಿಸುವ ಮತ್ತು ತಲುಪಿಸುವ ಕಾಂಪೊನೆಂಟ್ ಬಿಲ್ಡರ್ಗಳಿಗೆ ಆ ಟ್ರಸ್ಟ್ ಘಟಕಗಳನ್ನು ಮೌಲ್ಯೀಕರಿಸುವ ಮತ್ತು ಸಂಯೋಜಿಸುವ ಆದ್ದರಿಂದ ಇದು ಐಐಒಟಿಗೆ ಸಂಬಂಧಿಸಿದ 3 ಘಟಕ ಟ್ರಸ್ಟ್ ಫ್ಲೋ ಮಾದರಿ ಆದ್ದರಿಂದ ಸಿಸ್ಟಮ್ ಮಾಲೀಕರ ಮೂಲಕ ಸಿಸ್ಟಮ್ ಬಿಲ್ಡರ್ಗಳ ಮೂಲಕ ಕಾಂಪೊನೆಂಟ್ ಬಿಲ್ಡರ್ಗಳಿಗೆ ವಿಶ್ವಾಸಾರ್ಹ ಹರಿವು ಹರಿಯುತ್ತದೆ ಆದ್ದರಿಂದ ಐಐಒಟಿಯಲ್ಲಿನ ವಿಶ್ವಾಸಾರ್ಹ ಹರಿವಿಗೆ ಇದು ಬಹಳ ಮುಖ್ಯವಾದ ಪರಿಗಣನೆಯಾಗಿದೆ ಆದ್ದರಿಂದ ಸಿಸ್ಟಮ್ ಓನರ್ ಲೆವೆಲ್ ನ ಕಾರ್ಯಗಳನ್ನು ನಂಬಿರಿ ಪ್ರತಿಯೊಂದು ವಿಶ್ವಾಸಾರ್ಹ ಘಟಕವನ್ನು ಸಿಸ್ಟಮ್ ಮಾಲೀಕರು ಅರಿತುಕೊಳ್ಳಬೇಕು ನಂಬಿಕೆಯ ಅವಶ್ಯಕತೆಗಳನ್ನು ಮಾಡಲಾಗಿದೆಯೆ ಎಂದು ಮಾಲೀಕರು ಯಾವಾಗಲೂ ಖಚಿತಪಡಿಸಿಕೊಳ್ಳುತ್ತಾರೆ ಸಿಸ್ಟಮ್ ವಿವಿಧ ರೀತಿಯ ಗುರುತಿಸಲಾದ ಬೆದರಿಕೆಗಳ ವಿರುದ್ಧ ಕಾರ್ಯನಿರ್ವಹಿಸುತ್ತದೆ ಮತ್ತು ಭದ್ರತಾ ಪ್ಯಾಚ್ಗಳು ಮತ್ತು ನವೀಕರಣಗಳನ್ನು ಸಮಯೋಚಿತ ರೀತಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ವ್ಯವಸ್ಥೆಯ ಸಂಬಂಧಿತ ಭಾಗಗಳಲ್ಲಿಯೂ ಸಹ ಸ್ಥಾಪಿಸಲಾಗಿದೆ ಕಾರ್ಯಗತಗೊಳಿಸಲು ವ್ಯವಸ್ಥೆಯಲ್ಲಿ ಸ್ಥಾಪಿಸಲು ಮತ್ತು ಇನ್ನಿತರ ಹೆಚ್ಚುವರಿ ಪ್ಯಾಚ್ಗಳೊಂದಿಗೆ ಬರುವ ವ್ಯವಸ್ಥೆಯ ಹೆಚ್ಚಿನ ಮಾರ್ಪಾಡುಗಳಿಗಾಗಿ ಭದ್ರತಾ ಅಪಾಯಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ಆದ್ದರಿಂದ ನಂತರ ಸಿಸ್ಟಮ್ ಬಿಲ್ಡರ್ ಬರುತ್ತದೆ ಸಿಸ್ಟಮ್ ಓನರ್ ನಂತರ ಸಿಸ್ಟಮ್ ಬಿಲ್ಡರ್ ನಂಬಲರ್ಹವಾದ ವೆಚ್ಚ ದಕ್ಷತೆಯನ್ನು ನಿರ್ಮಿಸುವ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾನೆ ಪ್ರತಿಯೊಂದು ಘಟಕ ಮತ್ತು ಉಪ ಘಟಕದ ವಿಶ್ವಾಸಾರ್ಹ ಅವಶ್ಯಕತೆಗಳನ್ನು ಸಿಸ್ಟಮ್ ಬಿಲ್ಡರ್ ಪರಿಗಣಿಸಬೇಕು ಮತ್ತು ಸಾಧನಗಳು ಮತ್ತು ಸೇವೆಗಳ ಸಮಯೋಚಿತ ವಿಶ್ವಾಸಾರ್ಹ ಪರಿಶೀಲನೆಯನ್ನು ಒದಗಿಸಬೇಕಾಗುತ್ತದೆ ಕಂಪೋನೆಂಟ್ ಬಿಲ್ಡರ್ಗಾಗಿ ಕಾಂಪೊನೆಂಟ್ ಬಿಲ್ಡರ್ ಗಳು ಹಾರ್ಡ್ವೇರ್ ಡೆವಲಪರ್ಗಳೊಂದಿಗೆ ವ್ಯವಹರಿಸುತ್ತಾರೆ ಮತ್ತು ಬಳಸುತ್ತಿರುವ ಹಾರ್ಡ್ವೇರ್ ಸಾಕಷ್ಟು ವಿಶ್ವಾಸಾರ್ಹವಾದುದು ಎಂದು ಅವರು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ಸಾಧನಗಳು ಹಾರ್ಡ್ವೇರ್ ಅವರು ಕೆಲಸ ಮಾಡಲು ಹೊರಟಿರುವ ವಿಭಿನ್ನ ವ್ಯಕ್ತಿಗಳ ವಿಶ್ವಾಸಾರ್ಹ ಅವಶ್ಯಕತೆಗಳಿಗೆ ಹೊಂದಿಕೊಳ್ಳುತ್ತಾರೆ ಸಾಫ್ಟ್ವೇರ್ ಡೆವಲಪರ್ಗಳು ಹೆಚ್ಚುವರಿಯಾಗಿ ಹಾರ್ಡ್ವೇರ್ ಹೊಂದಾಣಿಕೆಯೊಂದಿಗೆ ಸುರಕ್ಷತಾ ಅವಶ್ಯಕತೆಗಳನ್ನು ಮತ್ತು ಭವಿಷ್ಯದ ನವೀಕರಣಗಳಿಗೆ ಬೆಂಬಲವನ್ನು ಒದಗಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಮತ್ತು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಬದಲಿ ಎರಡಕ್ಕೂ ಟ್ರಸ್ಟ್ ಬೆಂಬಲವನ್ನು ಕಾಂಪೊನೆಂಟ್ ಬಿಲ್ಡರ್ ಒದಗಿಸಬೇಕಾಗುತ್ತದೆ ಕಾಂಪೊನೆಂಟ್ ಬಿಲ್ಡರ್ ವಿಭಿನ್ನ ಸೇವೆಗಳಿಗೆ ವಿಶ್ವಾಸಾರ್ಹ ಬೆಂಬಲವನ್ನು ಸಹ ಒದಗಿಸಬೇಕಾಗುತ್ತದೆ ಕಾಂಪೊನೆಂಟ್ ಬಿಲ್ಡರ್ಗೆ ಇವು ವಿಭಿನ್ನ ಟ್ರಸ್ಟ್ ಕ್ರಿಯಾತ್ಮಕತೆಗಳಾಗಿವೆ ಹಾರ್ಡ್ವೇರ್ ಮಟ್ಟದಲ್ಲಿ ವಿಶ್ವಾಸಾರ್ಹ ಕಾರ್ಯಗಳಲ್ಲಿ ಸಾಫ್ಟ್ವೇರ್ ಮಟ್ಟದಲ್ಲಿ ಮತ್ತು ಸೇವೆಗಳ ಮಟ್ಟದಲ್ಲಿ ಹಾರ್ಡ್ವೇರ್ ಮಟ್ಟದಲ್ಲಿ ಕಾಳಜಿಯ ಸಮಸ್ಯೆಗಳು ವಿಭಿನ್ನ ಮಾಡ್ಯೂಲ್ಗಳು ನಿಯಂತ್ರಕಗಳು ಮತ್ತು ಬಳಸುತ್ತಿರುವ ಸಾಧನಗಳಲ್ಲಿನ ಸಾಧನಗಳು ಮತ್ತು ಅವುಗಳ ಅನುಗುಣವಾದ ವಿಶ್ವಾಸಾರ್ಹ ಸಮಸ್ಯೆಗಳು ಮತ್ತು ಹೀಗೆ ಸಾಫ್ಟ್ವೇರ್ ಮಟ್ಟದ ಅಭಿವೃದ್ಧಿ ಸಾಧನಗಳಲ್ಲಿ ಇಂಟರ್ಫೇಸ್ಗಳು ವರ್ಚುವಲ್ ಯಂತ್ರಗಳು ಸಾಫ್ಟ್ವೇರ್ ಏಕೀಕರಣವು ಕಳವಳಕಾರಿಯಾಗಿದೆ ಮತ್ತು ಅವುಗಳ ಅನುಗುಣವಾದ ವಿಶ್ವಾಸಾರ್ಹ ಸಮಸ್ಯೆಗಳು ಕಳವಳಕಾರಿಯಾಗಿವೆ ಮತ್ತು ಸೇವಾ ಮಟ್ಟದಲ್ಲಿ ವಿವಿಧ ಕ್ಲೌಡ್ ಸೇವಾ ಮಾದರಿಗಳು ಉದಾಹರಣೆಗೆ ಪ್ಲಾಟ್ಫಾರ್ಮ್ ಅನ್ನು ಸೇವೆಯಾಗಿ ಮೂಲಸೌಕರ್ಯವನ್ನು ಸೇವೆಯಾಗಿ ಮತ್ತು ಸಾಫ್ಟ್ವೇರ್ನಂತೆ ಒಂದು ಸೇವೆ ಮತ್ತು ಅವುಗಳ ಅನುಗುಣವಾದ ನಂಬಿಕೆ ಮತ್ತು ವಿಶ್ವಾಸಾರ್ಹವಲ್ಲ ವಿಶ್ವಾಸಾರ್ಹ ಕಾರ್ಯಗಳು ಮುಖ್ಯವಾದವುಗಳಾಗಿವೆ ಆದ್ದರಿಂದ ಇದರೊಂದಿಗೆ ನಾವು IIoT ಗಾಗಿ ಸುರಕ್ಷತೆಯ ಪರಿಚಯದ ಅಂತ್ಯಕ್ಕೆ ಬರುತ್ತೇವೆ ನಿಮ್ಮ ಹೆಚ್ಚಿನ ಓದುವಿಕೆಗಾಗಿ ನಿಮಗೆ ಒದಗಿಸಲಾದ ಕೆಲವು ವಿಭಿನ್ನ ಉಲ್ಲೇಖಗಳು ಇವು ಆದ್ದರಿಂದ ಇದರೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ